ನನ್ನ ಕೊನೆಯ ತರಗತಿಯಲ್ಲಿ ನಾವು ಸಿನಾಪ್ಸ್ ಮತ್ತು ಅದರ ರಸಾಯನಶಾಸ್ತ್ರವನ್ನು ಚರ್ಚಿಸುತ್ತಿದ್ದೇವೆ ನರಕೋಶಗಳು ಪರಸ್ಪರ ಹೇಗೆ ಮಾತನಾಡುತ್ತವೆ ಎಂಬ ಕಲ್ಪನೆಯನ್ನು ನೀವು ಪಡೆಯಬೇಕು ಎಂದು ನಾನು ಭಾವಿಸುತ್ತೇನೆ ನಾವು ಮೊದಲ ಭಾಗಕ್ಕೆ ಹೋಗೋಣ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಎಂದರೇನು ನಾವು ಇದನ್ನು ನಂತರ ಚರ್ಚಿಸುತ್ತೇವೆ ಮೊದಲು ನಾವು ಮೆದುಳಿನಲ್ಲಿನ ವಿದ್ಯುತ್ ಬಗ್ಗೆ ಚರ್ಚಿಸೋಣ ವಿದ್ಯುತ್ ಬಗ್ಗೆ ನಿಮಗೆ ಏನು ಗೊತ್ತು ವಿದ್ಯುತ್ ಬಗ್ಗೆ ನಮಗೆ ಸ್ವಲ್ಪ ತಿಳಿದಿದೆ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಾನ್ಗಳು ಹರಿಯುತ್ತವೆ ನಾವು ಅವುಗಳನ್ನು ತಂತಿಗಳೊಂದಿಗೆ ಸಂಪರ್ಕಿಸಿದಾಗ ಚಾನಲ್ನಲ್ಲಿ ವೋಲ್ಟೇಜ್ ವ್ಯತ್ಯಾಸವಿದೆ ಎಲೆಕ್ಟ್ರಾನ್ಗಳ ಹರಿವಿಗೆ ವಿರುದ್ಧವಾದ ಪ್ರವಾಹದ ದಿಕ್ಕು ಮೂಲ ಭೌತಶಾಸ್ತ್ರವಾಗಿದೆ ಇದು ಮೆದುಳಿನಲ್ಲಿನ ವಿದ್ಯುತ್ ಗಾಲ್ವಾನಿ ಮತ್ತು ವೋಲ್ಟಾ ಎಂಬ ಇಬ್ಬರು ಪ್ರಮುಖ ವ್ಯಕ್ತಿಗಳ ಬಗ್ಗೆ ನೀವು ಕೇಳಿರಬಹುದು ಬ್ಯಾಟರಿಗಳನ್ನು ರಚಿಸಿದ ವ್ಯಕ್ತಿ ವೋಲ್ಟಾ ಗಾಲ್ವಾನಿ ಕಪ್ಪೆಯೊಂದನ್ನು ಪ್ರಯೋಗಿಸಿದರು ಅವನು ಕಪ್ಪೆಯ ಚರ್ಮವನ್ನು ತೆಗೆಯುತ್ತಿದ್ದನು ಮತ್ತು ಅದು ಸ್ನಾಯುಗಳನ್ನು ಮುಟ್ಟುತ್ತಿದ್ದಂತೆ ಕಪ್ಪೆ ಹಾರಿತು ಇದು ಸ್ನಾಯು ಅಥವಾ ನರಗಳಿಗೆ ವಿದ್ಯುತ್ ಇರಬೇಕು ಎಂದು ಗಾಲ್ವಾನಿಗೆ ಒಂದು ಕಲ್ಪನೆಯನ್ನು ನೀಡಿತು ಅವರು ಅನೇಕ ಬಾರಿ ಪ್ರಯೋಗವನ್ನು ಮುಂದುವರೆಸಿದರು ಅವರು ಕಪ್ಪೆಗೆ ವಿದ್ಯುತ್ ರವಾನಿಸಿದರು ಮತ್ತು ಅದು ಹಾರಿತು ಆದ್ದರಿಂದ ನರಗಳ ವ್ಯವಸ್ಥೆಯಲ್ಲಿ ವಿದ್ಯುತ್ ಇದೆ ಎಂದು ಗಾಲ್ವಾನಿ ಭಾವಿಸಿದ್ದರು ಆದ್ದರಿಂದ ನಾವು ಮೊದಲು ರಸಾಯನಶಾಸ್ತ್ರವನ್ನು ಚರ್ಚಿಸಿದ್ದೇವೆ ಆದ್ದರಿಂದ ನಾವು ವಿದ್ಯುತ್ ಅನ್ನು ಅರ್ಥಮಾಡಿಕೊಂಡಿದ್ದೇವೆ ವೋಲ್ಟಾ ಅದಕ್ಕೆ ಸ್ವಲ್ಪ ಜ್ಞಾನವನ್ನು ಸೇರಿಸಿದರು ಪ್ರಾಣಿಗಳ ವಿದ್ಯುತ್ ಸಾಮಾನ್ಯ ವಿದ್ಯುತ್ಗಿಂತ ಭಿನ್ನವಾಗಿದೆ ಎಂದು ಅವರು ಭಾವಿಸಿದರು ಎರಡೂ ವಿದ್ಯುತ್ ಒಂದೇ ಎಂದು ವೋಲ್ಟಾ ಹೇಳಿದರು ನೀವು ಅದನ್ನು ಅಳೆಯುವಾಗ ವಿದ್ಯುತ್ ಪ್ರವಾಹದ ಹರಿವು ಎಂದು ಹೇಳುತಾರೆ ಆದ್ದರಿಂದ ಇದು ಬೆಳಕಿನ ಪ್ರಯೋಗವಾಗಿದೆ ಈ ಕ್ಷೇತ್ರಕ್ಕೆ ಉತ್ತಮ ಪ್ರಮಾಣದ ಜ್ಞಾನವನ್ನು ಸೇರಿಸಿದ ಮುಂದಿನ ವ್ಯಕ್ತಿ ಮುಲ್ಲರ್ ಆದ್ದರಿಂದ ಇಡೀ ನರಮಂಡಲವು ನಿಮ್ಮ ಮತ್ತು ಬಾಹ್ಯ ಪ್ರಪಂಚದ ನಡುವೆ ಇದೆ ಎಂದು ಅವರು ಹೇಳಿದ್ದಾರೆ ಅವರು ಹೇಳಿದ್ದು ಒಂದು ವಿಶೇಷತೆ ನೀವು ಕೆಲವು ನರಗಳನ್ನು ಪ್ರಚೋದಿಸಿದರೆ ನೀವು ಎರಡು ವಿಷಯಗಳನ್ನು ಅನುಭವಿಸುವಿರಿ ಉದಾಹರಣೆಗೆ ದೃಶ್ಯ ನರಕೋಶವು ಒತ್ತಡಕ್ಕೊಳಗಾಗಿದ್ದರೆ ನೀವು ಕಣ್ಣುರೆಪ್ಪೆಯ ಮೇಲಿನ ಒತ್ತಡವನ್ನು ಅನುಭವಿಸುವಿರಿ ನೀವು ಮನಸ್ಸಿನ ಹಿಂಭಾಗದಲ್ಲಿ ಚಿತ್ರದ ಒತ್ತಡವನ್ನು ಸಹ ನೋಡುತ್ತೀರಿ ಯಾವುದೇ ರೀತಿಯ ಒತ್ತಡದಿಂದ ಉತ್ತೇಜಿಸಲ್ಪಟ್ಟಂತೆ ನರಗಳು ಚಿತ್ರವನ್ನು ರಚಿಸುತ್ತವೆ ಆದ್ದರಿಂದ ನಿಮ್ಮ ಕಿವಿಯಿಂದ ಏನೇ ಮಾಡಿದರೂ ನೀವು ಶಬ್ದವನ್ನು ಕೇಳುತ್ತೀರಿ ಇದು ವಿಶೇಷತೆಯ ಕ್ಷೇತ್ರವಾಗಿದೆ ಆದ್ದರಿಂದ ನಿಮ್ಮ ಆಪ್ಟಿಕಲ್ ನರವು ವಸ್ತುಗಳನ್ನು ನೋಡಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಶ್ರವಣೇಂದ್ರಿಯ ನರವು ನಿಮಗೆ ಕೇಳಲು ಸಹಾಯ ಮಾಡುತ್ತದೆ ನೀವು ಒಂದು ನರಕೋಶವನ್ನು ಇನ್ನೊಂದಕ್ಕೆ ಬದಲಾಯಿಸಿದರೆ ಅದು ಕಾರ್ಯವನ್ನು ತೆಗೆದುಕೊಳ್ಳುತ್ತದೆ ಬೆಳವಣಿಗೆಯ ನಿರ್ಣಾಯಕ ಅವಧಿ ಇದ್ದಾಗ ಮಾತ್ರ ಇದು ಸಂಭವಿಸುತ್ತದೆ ಇದು ವಿಭಿನ್ನ ರೀತಿಯ ಭ್ರಮೆಯನ್ನು ಸಂಭವಿಸುತ್ತದೆ ಜನರು ಗುಲಾಬಿಯನ್ನು ಕೇಳಿದಾಗ ಅವರು ಕೆಂಪು ಬಣ್ಣವನ್ನು ಕೇಳಬಹುದು ಮತ್ತು ನೋಡಬಹುದು ಅಂತಹ ಭ್ರಮೆಯಲ್ಲಿರುವ ಜನರನ್ನು ಸಿನೆಸ್ಥೆಸಿಯಾ ಎಂದು ಕರೆಯಲಾಗುತ್ತದೆ ಮೆದುಳಿನ ಒಂದು ಪ್ರದೇಶವನ್ನು ಪ್ರಚೋದಿಸಿದರೆ ಅದು ಇತರ ಪ್ರದೇಶವನ್ನು ಪ್ರಚೋದಿಸುತ್ತದೆ ಮತ್ತು ಜನರು ಗ್ರಹಿಕೆಯನ್ನು ಅನುಭವಿಸುತ್ತಾರೆ ಇದನ್ನು ಸಿನೆಸ್ಥೆಶಿಯಾ ಎಂದು ಕರೆಯಲಾಗುತ್ತದೆ ರಾಮಚಂದ್ರನ್ ಅವರ ಪುಸ್ತಕವು ಮೆದುಳಿನ ಮತ್ತು ಫ್ಯಾಂಟಮ್ ಲ್ಯಾಂಬೆಯ ಕಾರ್ಯವನ್ನು ವಿವರಿಸುತ್ತದೆ ಅವರು ತಮ್ಮ ಪುಸ್ತಕದಲ್ಲಿ ಸಿನೆಸ್ಥೇಶಿಯಾವನ್ನು ಉಲ್ಲೇಖಿಸಿದ್ದಾರೆ ಅವರು ಕೆಲಸವನ್ನು ಚೆನ್ನಾಗಿ ವಿವರಿಸಿದ್ದಾರೆ ವೇಗ ಎಷ್ಟು ನರಗಳ ಪ್ರಚೋದನೆಯನ್ನು ಅಳೆಯಲಾಗುತ್ತದೆ ಈಗ ಸಣ್ಣ ಅಭ್ಯಾಸ ಮಾಡಿ ನೀವು ಕೆಲವು ಕಾಲ್ಪನಿಕ ಕೆಲಸಗಳನ್ನು ಮಾಡಬೇಕೆಂದು ನಾನು ಬಯಸುತ್ತೇನೆ ನೀವು ಇದೀಗ ಲಂಡನ್ನಲ್ಲಿ ಏನನ್ನಾದರೂ ನೋಡಲು ಬಯಸುತ್ತೀರಿ ಎಂದು ಭಾವಿಸಿ ನಾನು ದೊಡ್ಡ ಬೆನ್ ಮೇಲೆ ಕೇಂದ್ರೀಕರಿಸಿದರೆ ನೀವು ಚಿತ್ರವನ್ನು ಕಾಲ್ಪನಿಕವಾಗಿ ನೋಡಬಹುದು ಬೆಳಕು ಪ್ರಯಾಣಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ನಿಮ್ಮ ಅಜ್ಜಿ ತನ್ನ ಹಳ್ಳಿಯಲ್ಲಿ ಕುಳಿತಿದ್ದಾರೆ ಎಂದು ನಾವು ಭಾವಿಸೋಣ ನಾವು ಅವಳ ಮುಖದ ಮೇಲೆ ಬೆಳಕು ಚೆಲ್ಲುವ ಯಾಂತ್ರಿಕ ವ್ಯವಸ್ಥೆಯನ್ನು ನಾವು ಕಂಡುಕೊಳ್ಳುತ್ತೇವೆ ಮತ್ತು ನಿಮ್ಮ ಅಜ್ಜಿಯನ್ನು ನೀವು ನೋಡಬಹುದು ಕಾರ್ಯವಿಧಾನವು 10 ರಿಂದ 8 ರವರೆಗೆ ತೆಗೆದುಕೊಳ್ಳುತ್ತದೆ ಬೆಳಕು ಪ್ರಯಾಣಿಸಲು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಊಹಿಸಿಕೊಳೋಣ ನಿಮ್ಮ ಅಜ್ಜಿ ಅಥವಾ ತಾಯಿಯನ್ನು ನೋಡಲು ನೀವು ಬಯಸಿದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಬಹುದು ಮತ್ತು ಇದು ಒಂದು ರಹಸ್ಯವಾದ ಭ್ರಮೆಯನ್ನು ಪಡೆಯಬಹುದು ನೀವು ಕಣ್ಣು ಮುಚ್ಚಿ ನಿಮ್ಮ ಅಜ್ಜಿಯನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿದಾಗ ನಿಮ್ಮ ಮೆದುಳು ನಿಮ್ಮ ಸ್ಮರಣೆಗೆ ನಕ್ಷೆ ಮಾಡುತ್ತದೆ ಇದರರ್ಥ ಮೆಮೊರಿ ಅನೇಕ ಜನರನ್ನು ಹೊಂದಿರಬಹುದು ಇವು ನಕ್ಷೆಗಳು ಮತ್ತು ನೆನಪುಗಳು ಅದು ಚಿತ್ರವನ್ನು ಅಥವಾ ಆಲೋಚನೆಯನ್ನು ಸಹ ಸೃಷ್ಟಿಸುತ್ತದೆ ನಾವು ಮೊದಲು ಚರ್ಚಿಸಿದ ಕಾರ್ಯವಿಧಾನದ ವೇಗಕ್ಕೆ ಹೋಲಿಸಿದರೆ ಆಲೋಚನೆಗಳು ನಿಜವಾಗಿಯೂ ವೇಗವಾಗಿ ಹೋಗುತ್ತವೆ ಇದು ಸಂಶೋಧನೆಯ ಸಮಸ್ಯೆ ನಾವು ಈ ಬಗ್ಗೆ ನಂತರ ಮಾತನಾಡೋಣ ಈ ಕ್ಷೇತ್ರದಲ್ಲಿ ಹೆಲ್ಮ್ಹೋಲ್ಟ್ಜ್ಹೆ ಕೆಲವು ಕೊಡುಗೆಗಳನ್ನು ನೀಡಿದ್ದಾರೆ ಅವರು ನರಮಂಡಲದ ವೇಗವನ್ನು ಅಳೆಯಿದ್ದಾರೆ ನರಮಂಡಲದ ವೇಗವು ಕ್ರಿಯೆಯ ಸಮಯವನ್ನು ನಿರ್ಧರಿಸುತ್ತದೆ ಮೆದುಳಿನ ವೇಗವು ಸೆಕೆಂಡಿಗೆ 0 5 ರಿಂದ 120 ಮೀಟರ್ ವರೆಗೆ ಬದಲಾಗುತ್ತದೆ ಕಾರ್ಟೆಕ್ಸ್ಗೆ ಸಂಪರ್ಕಿಸುವ ನ್ಯೂರಾನ್ಗಳು 0 5 ಮೀಟರ್ ನ್ಯೂರಾನ್ಗಳು 120 ಮೀಟರ್ ಆಗಿದ್ದರೆ ಮೈಲಿನ್ ಶೀಟ್ನಲ್ಲಿ ಆವರಿಸಲಾಗುತ್ತದೆ ಅವರು ಟ್ರೈಕ್ರೊಮ್ಯಾಟಿಕ್ ಸಿದ್ಧಾಂತವನ್ನು ಪರಿಚಯಿಸಿದ್ದಾರೆ ಅಧ್ಯಯನದಲ್ಲಿ ಬಳಸಲಾದ ಶಂಕುಗಳು ಮೂಲ ಬಣ್ಣಗಳ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತವೆ ಸಂವೇದನೆ ಮತ್ತು ಗ್ರಹಿಕೆ ನಡುವೆ ಕೆಲವು ವ್ಯತ್ಯಾಸವನ್ನು ಅವರು ಹೇಳಿದ್ದಾರೆ ವಿಭಿನ್ನ ಸಂವೇದನೆಗಳಿವೆ ಅವು ಗ್ರಹಿಕೆಗೆ ಸಹಾಯ ಮಾಡುತ್ತವೆ ಗ್ರಹಿಕೆ ಮೆದುಳಿನ ಉನ್ನತ ಕೇಂದ್ರಗಳಲ್ಲಿ ಸಂಭವಿಸುತ್ತದೆ ಸಂವೇದನೆಯು ಅತ್ಯಂತ ನರ ಮಟ್ಟದಲ್ಲಿ ಸಂಭವಿಸುತ್ತದೆ ನಂತರ ನೀವು ಹೆಲ್ಮ್ಹೋಲ್ಟ್ಜ್ ಸಿದ್ಧಾಂತವನ್ನು ಕಲಿಯುವಿರಿ ಅವನು ತುಂಬಾ ಅದ್ಭುತ ವ್ಯಕ್ತಿ ಇದು ನರಕೋಶವಾಗಿದೆ ನಾವು ಮತ್ತಷ್ಟು ಕಲಿಯೋಣ ಚಿತ್ರದಲ್ಲಿ ನೀವು ಪ್ರೊಜೆಕ್ಷನ್ ಅನ್ನು ನೋಡಬಹುದು ಇದನ್ನು ಸಿನಾಪ್ಸ್ ಎಂದು ಕರೆಯಲಾಗುತ್ತದೆ ನೀವು ಸಿನಾಪ್ಟಿಕ್ ಸೀಳು ಮತ್ತು ಡೆಂಡ್ರೈಟ್ಗಳನ್ನು ನೋಡಬಹುದು ಅಂತರ್ಜೀವಕೋಶದ ರಚನೆಗಳು ಬಹಳಷ್ಟು ಇವೆ ನಾವು ಅವುಗಳನ್ನು ನಂತರ ಅಧ್ಯಯನ ಮಾಡುತ್ತೇವೆ ಇವು ನರಪ್ರೇಕ್ಷಕಗಳು ಇವು ಮೈಕ್ರೊಟ್ಯೂಬ್ಯೂಲ್ಗಳ ಮೂಲಕ ಹಾದು ಹೋಗುತ್ತವೆ ಅವುಗಳಲ್ಲಿ ಕೆಲವು ರೋಜರ್ ಪೆನ್ರೋಸ್ ಅನ್ನು ತಲುಪುತ್ತವೆ ಆಕ್ಸ್ಫರ್ಡ್ ಗಣಿತಜ್ಞ ಸ್ಟುವರ್ಟ್ ಹ್ಯಾಮೆರಾಫ್ ಪೆನ್ರೋಸ್ ಮತ್ತು ಮೈಕ್ರೊಟ್ಯೂಬ್ಯೂಲ್ಗಳನ್ನು ವಿವರಿಸಿದ್ದಾರೆ ಟ್ರಾನ್ಸ್ಮಿಟರ್ ಮೈಕ್ರೊಟ್ಯೂಬ್ಯೂಲ್ಗಳಂತಿದೆ ನರಪ್ರೇಕ್ಷಕ ಅದರ ಮೇಲೆ ಚಲಿಸುತ್ತದೆ ಇದು ಆಕ್ಸಾನ್ ಟರ್ಮಿನಲ್ ಆಗಿದೆ ಪ್ರಸ್ತುತ ಸಿಗ್ನಲ್ ಇಲ್ಲಿ ಬರುತ್ತದೆ ಈ ನೀಲಿ ವಸ್ತು ಯಾವುದು ಸಾಮಾನ್ಯವಾಗಿ ನೀವು ಈ ಜೀವಕೋಶದ ದೇಹವನ್ನು ನೋಡಿದರೆ ಆಕ್ಸಾನ್ನ ಪ್ರವಾಹವು ನಿಧಾನವಾಗಿ ಹರಿಯುತ್ತದೆ ಇದನ್ನು ಮೈಲಿನ್ ಪೊರೆ ಎಂದು ಕರೆಯಲಾಗುತ್ತದೆ ಇದು ಹೇಗೆ ಕೆಲಸ ಮಾಡುತ್ತದೆ ಇದು ಮೈಲಿನ್ ಪೊರೆ ನಾವು ಮೊದಲು ವೈರಿಂಗ್ ಬಗ್ಗೆ ಮಾತನಾಡಿದ್ದೇವೆ ನೀವು ತಂತಿಯನ್ನು ದಪ್ಪವಾಗಿಸಿದರೆ ಗಾತ್ರ ಮತ್ತು ವೇಗವೂ ಹೆಚ್ಚಾಗುತ್ತದೆ ಆದರೆ ಅದು ಪ್ರದೇಶದಲ್ಲಿ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲಾ ನ್ಯೂರಾನ್ಗಳು ಮೈಲೀನೇಟೆಡ್ ಆಗಿರುವುದಿಲ್ಲ ಮೆದುಳಿನಿಂದ ಬರಬೇಕಾದ ಹೆಚ್ಚಿನ ದೂರದ ನರಕೋಶವು ಮೈಲೀನೇಟೆಡ್ ಆಗಿದೆ ಉದಾಹರಣೆಗೆ ಕೈಗೆ ಮತ್ತು ಬೆನ್ನುಹುರಿ ಹೋಗುವ ನರಕೋಶ ಆರನೇ ಪದರದಲ್ಲಿರುವ ಕೆಲವು ಬಿಳಿ ದ್ರವ್ಯಗಳು ಮೈಲೀನೇಟೆಡ್ ಆಗಿರುತ್ತವೆ ಅವುಗಳಲ್ಲಿ ಕೆಲವು ಮೈಲೀನೇಟೆಡ್ ಆಗಿಲ್ಲ ಏಕೆಂದರೆ ಆ ಪ್ರದೇಶದಲ್ಲಿ ಪ್ರವಾಹ ಹರಿಯಬೇಕಾಗುತ್ತದೆ ಮೈಲೀನೇಟೆಡ್ನಲ್ಲಿ ಹಳದಿ ಪ್ರದೇಶಗಳ ನಡುವೆ ಪ್ರಸ್ತುತ ಜಿಗಿತಗಳು ಸಂಭವಿಸುತ್ತವೆ ಇದು ಕಾರ್ಯವಿಧಾನವನ್ನು ವೇಗವಾಗಿ ಮಾಡುತ್ತದೆ ಮತ್ತು ಇದನ್ನು ಉಪ್ಪಿನಂಶದ ವಹನ ಎಂದು ಕರೆಯಲಾಗುತ್ತದೆ ನಾನ್ ಮೈಲೀನೇಟೆಡ್ ನಿರಂತರ ಪ್ರದೇಶವನ್ನು ವ್ಯಾಪಿಸಿದೆ ಚಿತ್ರದಲ್ಲಿ ನೀವು ಮೈಲೀನೇಟೆಡ್ ಪ್ರದೇಶವನ್ನು ನೋಡಬಹುದು ಎಲ್ಲಾ ಗ್ರಾಹಕ ಚಟುವಟಿಕೆಗಳು ಈ ಪ್ರದೇಶಗಳಲ್ಲಿ ನಡೆಯುತ್ತಿದೆ ಈ ಪ್ರದೇಶದಲ್ಲಿ ಸೋಡಿಯಂ ಪೊಟ್ಯಾಸಿಯಮ್ ಒಳಗೆ ಮತ್ತು ಹೊರಗೆ ಹೋಗುತ್ತಿದೆ ಆಕ್ಸಾನ್ ಒಂದೇ ಉದ್ದದ ವಸ್ತುವಾಗಿದೆ ಇದು ಮೈಲಿನ್ ಶೀಟ್ ಮೆದುಳಿನಲ್ಲಿ ನಿಜವಾದ ವಿದ್ಯುತ್ ಚಟುವಟಿಕೆ ಏನು ನ್ಯೂರಾನ್ಗಳು ಸಕ್ರಿಯಗೊಳ್ಳುತ್ತಿದ್ದಂತೆ ಅವು ಸಂಕೇತಗಳನ್ನು ಒದಗಿಸಬೇಕಾಗಿಲ್ಲ ಅವು ಏನನ್ನೂ ಸಾಧಿಸುತ್ತಿಲ್ಲ ಆದರೆ ಅವು ವಿದ್ಯುತ್ ಸಕ್ರಿಯವಾಗಿವೆ ಅದು ನಾವು ನಂತರ ಅಧ್ಯಯನ ಮಾಡಬೇಕಾದ ವ್ಯಾಖ್ಯಾನವಾಗಿದೆ ವಿಶ್ರಾಂತಿ ಸಾಮರ್ಥ್ಯ ಎಂಬ ವಿಷಯವಿದೆ ನೀವು ಲಿಪಿಡ್ ಲೇಯರ್ ಪ್ರೋಟೀನ್ ಲೇಯರ್ ಪೊಟ್ಯಾಸಿಯಮ್ ಚಾನೆಲ್ ಸೋಡಿಯಂ ಚಾನಲ್ ಅನ್ನು ಸಹ ಕಲಿಯುವಿರಿ ದೊಡ್ಡ ಡೈನಾಮಿಕ್ಸ್ ಇದೆ ನಾವು ಅವುಗಳನ್ನು ವಿವರವಾಗಿ ಕಲಿಯುತ್ತೇವೆ ಇವು ಮಾಹಿತಿಯ ಗುಂಪನ್ನು ಒಳಗೊಂಡಿರುತ್ತದೆ ವಿಶ್ರಾಂತಿ ನರಕೋಶವು ಪ್ರಚೋದನೆಯನ್ನು ನಡೆಸುವುದಿಲ್ಲ ಹೊರಗಿನ ಮತ್ತು ಒಳಗಿನ ವಿದ್ಯುತ್ ಶುಲ್ಕಗಳಲ್ಲಿ ವ್ಯತ್ಯಾಸವಿದೆ ಸೋಡಿಯಂ ಹೊರಬರುತ್ತಿದೆ ಮತ್ತು ಪೊಟ್ಯಾಸಿಯಮ್ ಒಳಗೆ ಹೋಗುತ್ತಿದೆ ಸೋಡಿಯಂ ಪೊಟ್ಯಾಸಿಯಮ್ ಎಟಿಪೇಸ್ ಎಂದರೇನು ಹೊರಭಾಗದಲ್ಲಿ ಧನಾತ್ಮಕ ಚಾರ್ಜರ್ ಇದೆ ಮತ್ತು ಒಳಗೆ ನಕಾರಾತ್ಮಕ ಚಾರ್ಜರ್ ಇದೆ ಇದು ನಾನು ಹೇಳಿದ ಕಿಣ್ವ ಎರಡೂ ಬದಿಯಲ್ಲಿರುವ ಪೊಟ್ಯಾಸಿಯಮ್ ಮತ್ತು ಸೋಡಿಯಂ ಸಂಖ್ಯೆಯಲ್ಲಿ ವ್ಯತ್ಯಾಸವಿದೆ ಹೊರಗೆ ಸೋಡಿಯಂನ 3 ಅಣುಗಳು ಮತ್ತು ಪೊಟ್ಯಾಸಿಯಮ್ನ ಎರಡು ಅಣುಗಳಿವೆ ಇದನ್ನು ಸೋಡಿಯಂ ಪೊಟ್ಯಾಸಿಯಮ್ ಪಂಪ್ ಎಂದು ಕರೆಯಲಾಗುತ್ತದೆ ಇದು ಸ್ಥಗಿತಗೊಂಡರೆ ವ್ಯಕ್ತಿ ಸಾಯುತ್ತಾನೆ ವರ್ಗಾವಣೆ ಏನಾಗುತ್ತದೆ ಎಂದು ನಮಗೆ ಇನ್ನೂ ತಿಳಿದಿಲ್ಲ ಆದ್ದರಿಂದ ಜೀವಕೋಶದ ಹೊರಭಾಗವು ಕಡಿಮೆ ಪೊಟ್ಯಾಸಿಯಮ್ ಮಟ್ಟವನ್ನು ಹೊಂದಿರುತ್ತದೆ ಹೊರಗೆ ಸಾಕಷ್ಟು ಪೊಟ್ಯಾಸಿಯಮ್ ಇದೆ ಆದ್ದರಿಂದ ಅದು ಒಳಗೆ ಹೋಗುತ್ತದೆ ಆದ್ದರಿಂದ ಅದನ್ನು ಹೊರಗೆ ತರಬೇಕಾಗಿದೆ ಸೋಡಿಯಂ ಪೊಟ್ಯಾಸಿಯಮ್ ಪಂಪ್ ಅದಕೆ ಶಕ್ತಿಯನ್ನು ತುಂಬುತ್ತದೆ ಇದು ಏಕಾಗ್ರತೆಯನ್ನು ಸೃಷ್ಟಿಸುತ್ತದೆ ಸೋಡಿಯಂ ಪೊಟ್ಯಾಸಿಯಮ್ನ ವಿದ್ಯುತ್ ಗ್ರೇಡಿಯಂಟ್ ಎಂದರೆ ಕೆ ಜೀವಕೋಶದಿಂದ ಹರಡುತ್ತದೆ ಮತ್ತು ಸೋಡಿಯಂ ಹರಡುತ್ತದೆ ಆದರೆ ಪೊರೆಯು ಪೊಟ್ಯಾಸಿಯಮ್ಗೆ ಹೆಚ್ಚು ಪ್ರವೇಶಸಾಧ್ಯವಾಗಿರುತ್ತದೆ ಕಾರ್ಯವಿಧಾನವು ವಿಶ್ರಾಂತಿ ಮೆಂಬರೇನ್ ಅನ್ನು ರಚಿಸುತ್ತದೆ ಇದು ಸಂಭಾವ್ಯ ಮೈನಸ್ 70 ಮಿಲಿವೋಲ್ಟ್ಗಳನ್ನು ಹೊಂದಿರುತ್ತದೆ ಇದು ವಿಶ್ರಾಂತಿ ಪೊರೆಯ ಸಂಭಾವ್ಯತೆಯಾಗಿದೆ ಪ್ರತಿ ನರಕೋಶದಲ್ಲಿ ಸಂಭವಿಸುವ ವಿದ್ಯುತ್ ಚಟುವಟಿಕೆ ಬೇಸ್ಲೈನ್ ಅನ್ನು ಅವಲಂಬಿಸಿರುತ್ತದೆ ಇದು ವಿದ್ಯುತ್ ಚಟುವಟಿಕೆ ನೀವು ದೀಪಗಳನ್ನು ಸ್ವಿಚ್ ಆಫ್ ಮಾಡಿದರೆ ಬೆಳಕು ಇರುತ್ತದೆ ಅಥವಾ ನಿಮ್ಮ ಯಂತ್ರ ಕಂಪ್ಯೂಟರ್ ಅನ್ನು ಅನ್ಪ್ಲಗ್ ಮಾಡಿದರೆ ಆಫ್ ಆಗುತ್ತದೆ ಆದರೆ ಕಂಪ್ಯೂಟರ್ ಶಾಶ್ವತವಾಗಿ ಆಫ್ ಆಗುತ್ತದೆಯೇ ಕಂಪ್ಯೂಟರ್ ಶಾಶ್ವತವಾಗಿ ಆಫ್ ಆಗಿದ್ದರೆ ನೀವು ಅದನ್ನು ಹಾಕಿದಾಗಲೆಲ್ಲಾ ನಿಮ್ಮ ಕಂಪ್ಯೂಟರ್ನಲ್ಲಿ ಗಡಿಯಾರ ಇರುವುದರಿಂದ ಸಮಯವನ್ನು ಮರುಹೊಂದಿಸಬೇಕಾಗುತ್ತದೆ ಮೈನಸ್ 70 ಮಿಲಿವೋಲ್ಟ್ ಮೂಲ ತುಕ್ಕು ಹಿಡಿಯುವ ಸಾಮರ್ಥ್ಯವಾಗಿದೆ ಅಂತಹ ಪೊರೆಯನ್ನು ಪೊಲರಿಜ್ಡ್ ಎಂದು ಕರೆಯಲಾಗುತ್ತದೆ ಧನಾತ್ಮಕ ಋಣಾತ್ಮಕ ಮೌಲ್ಯಗಳನ್ನು ಹೊಂದಿರುವ ಮೈನಸ್ 70 ಮಿಲಿವೋಲ್ಟ್ಗಳು ಧ್ರುವೀಕರಿಸಿದ ವಿಶ್ರಾಂತಿ ಸ್ಥಿತಿಯಾಗಿದೆ ವಿದ್ಯುತ್ ಪ್ರವಾಹ ಬಂದಾಗ ಏನಾಗುತ್ತದೆ ಚಿತ್ರದಲ್ಲಿ ನಾವು ಇಲ್ಲಿ ಒಂದು ಡೆಂಡ್ರೈಟ್ ಒಂದು ಆಕ್ಸಾನ್ ಮತ್ತು ಗ್ರಾಹಕವನ್ನು ಹೊಂದಿದ್ದೇವೆ ನ್ಯೂರೋಕೆಮಿಕಲ್ ಇಲ್ಲಿಗೆ ಬರುತ್ತದೆ ಮತ್ತು ಅದು ಬಂಧಿಸುತ್ತದೆ ಇದು ರಸಾಯನಶಾಸ್ತ್ರವನ್ನು ಬದಲಾಯಿಸುತ್ತದೆ ಸೋಡಿಯಂ ಹರಿಯುತ್ತಿದ್ದಂತೆ ಅದು ಧನಾತ್ಮಕವಾಗಿ ಚಾರ್ಜ್ ಆಗುತ್ತದೆ ಪೊರೆಯ ಸೋಡಿಯಂಗೆ ಪ್ರವೇಶಸಾಧ್ಯತೆಯು ಈ ರೀತಿ ಬದಲಾಗುತ್ತದೆ ಪೊರೆಯು ಪೊಟ್ಯಾಸಿಯಮ್ಗೆ ಹೆಚ್ಚು ಪ್ರವೇಶಸಾಧ್ಯವಾಗಿರುತ್ತದೆ ಸಾಂದ್ರತೆಯ ಗ್ರೇಡಿಯಂಟ್ ತರಲು ಪೊಟ್ಯಾಸಿಯಮ್ ಪ್ರಯತ್ನಿಸುತ್ತಿರುವುದು ಹೀಗೆ ಮೆದುಳಿನಲ್ಲಿ ಏನು ನಡೆಯುತ್ತಿದೆ ಲಿಗಂಡ್ ಗೇಟೆಡ್ ಅಥವಾ ವೋಲ್ಟೇಜ್ ಗೇಟೆಡ್ ಚಾನಲ್ ತೆರೆದಾಗ ಸೋಡಿಯಂ ಒಳಗೆ ಹರಿಯುತ್ತದೆ ಅದು ಹರಿಯುತ್ತಿದ್ದಂತೆ ಸಾಕಷ್ಟು ವೋಲ್ಟೇಜ್ ಗೇಟೆಡ್ ಚಾನಲ್ಗಳು ತೆರೆದುಕೊಳ್ಳುತ್ತವೆ ಇದು ಹಠಾತ್ ಮಾಹಿತಿಯ ಲಭ್ಯತೆ ಸಂಕೇತಗಳನ್ನು ಒದಗಿಸಲು ಮಾಹಿತಿಯು ವೇಗವಾಗಿ ಚಲಿಸುವ ಕ್ವಾಂಟಮ್ ಸಿಕ್ಕಿಹಾಕಿಕೊಳ್ಳುವಿಕೆಯ ಬಗ್ಗೆ ನೀವು ಕೇಳಿರಬಹುದು ಅದರ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆಯಾಗಿದೆ ಅದು ತೆರೆದು ಇದ್ದಕ್ಕಿದ್ದಂತೆ ಚಲಿಸುತ್ತದೆ ಇದು ಸಂಭವಿಸಲು ಪ್ರಾರಂಭಿಸಿದ ಕ್ಷಣ ಸೋಡಿಯಂಗೆ ಹೆಚ್ಚು ಪ್ರವೇಶಸಾಧ್ಯವಾಗಿರುತ್ತದೆ ಸೋಡಿಯಂನ ಪ್ರವೇಶವು ವಿಶ್ರಾಂತಿ ಸಾಮರ್ಥ್ಯವನ್ನು ತೊಂದರೆಗೊಳಿಸುತ್ತದೆ ಇದು ಮೈನಸ್ 70 ವೋಲ್ಟ್ ಮತ್ತು ಇದು ಹೆಚ್ಚುತ್ತಲೇ ಇರುತ್ತದೆ ಒಳಗೆ ಧನಾತ್ಮಕ ಮತ್ತು ಹೊರಗಿನ ಋಣಾತ್ಮಕವಾಗುವ ಸ್ಥಿತಿಯನ್ನು ಡಿಪೋಲರೈಸೇಶನ್ Depolarization ಎಂದು ಕರೆಯಲಾಗುತ್ತದೆ ವೋಲ್ಟೇಜ್ ಎಪ್ಪತ್ತು ಮಿಲಿವೋಲ್ಟ್ಗಳಿಂದ ಮೈನಸ್ 55 ಮಿಲಿವೋಲ್ಟ್ಗಳಿಗೆ ಹೆಚ್ಚಾಗುತ್ತದೆ ಇದು ನರಕೋಶಗಳನ್ನು ಪ್ರಚೋದಿಸುತ್ತದೆ ಇದನ್ನು ಥ್ರೆಶೋಲ್ಡ್ ಮಟ್ಟ ಎಂದು ಕರೆಯಲಾಗುತ್ತದೆ ಗ್ರಾಫ್ನಲ್ಲಿ ಮಿತಿ 70 ಮಿಲಿವೋಲ್ಟ್ನಿಂದ ಹೆಚ್ಚುತ್ತಿದೆ ಇದು ಹೈಪರ್ಪೋಲರೈಸೇಶನ್ ಆಗಿದೆ ಹೊರಗೆ ಹೆಚ್ಚು ಸೋಡಿಯಂ ಇರಬಹುದು ಇಲ್ಲಿ ಚಲಿಸುವಾಗ ಸಿಗ್ನಲ್ ಉತ್ಪತ್ತಿಯಾಗಬಹುದು ಉದ್ರೇಕದ ಮಿತಿ ಮೈನಸ್ 55 ಮಿಲಿವೋಲ್ಟ್ ಆಗಿದೆ ಅಲ್ಲಿಂದ ಸಿಗ್ನಲ್ ಅನ್ನು ಕ್ರಿಯಾಶೀಲ ವಿಭವ ಎಂದು ಕರೆಯಲಾಗುತ್ತದೆ ಕ್ರಿಯಾಶೀಲ ವಿಭವವು ಭಾಗಶಃ ಸಂಭವಿಸುವುದಿಲ್ಲ ಅದು ಸಂಪೂರ್ಣವಾಗಿ ಸಂಭವಿಸುತ್ತದೆ ಅಥವಾ ಸಂಭವಿಸುವುದಿಲ್ಲ ಇದು ಉತ್ಸಾಹದ ಮಿತಿ ಡಿಪೋಲರೈಸೇಶನ್ ಅದನ್ನು ಇಲ್ಲಿ ದಾಟಿದರೆ ಅದು ಮೈನಸ್ 55 ರ ಆಸುಪಾಸಿನಲ್ಲಿರಬಹುದು ನಂತರ ಅದು ಸಂಕೇತ ನೀಡುತ್ತದೆ ಸಾಕಷ್ಟು ಉತ್ಸಾಹ ಗ್ಲುಟಾಮೇಟ್ ಮತ್ತು ಉತ್ತಮ ಸಂಖ್ಯೆಯ ನ್ಯೂರಾನ್ಗಳಿದ್ದರೆ ಅದು ಸಂಕೇತವನ್ನು ಕಳುಹಿಸುತ್ತದೆ ಆದ್ದರಿಂದ ಮಿತಿ ತಲುಪಲು ಡಿಪೋಲರೈಸೇಶನ್ ಸಾಕಾಗದಿದ್ದರೆ ಕ್ರಿಯಾಶೀಲ ಸಾಮರ್ಥ್ಯವು ಉತ್ಪತ್ತಿಯಾಗುವುದಿಲ್ಲ ಆದ್ದರಿಂದ ಇದು ಆಕ್ಸಾನ್ ಮೂಲಕ ಕ್ರಿಯಾಶೀಲ ವಿಭವದ ತರಂಗವನ್ನು ಕಳುಹಿಸುತ್ತದೆ ಪ್ರದೇಶವು ಡಿಪೋಲರೈಸ್ ಆಗುತ್ತಿದ್ದಂತೆ ಅದು ಶೀಘ್ರದಲ್ಲೇ ಮರುಹಂಚಿಕೆ ಪಡೆಯುತ್ತದೆ ಇಲ್ಲಿನ ಪ್ರದೇಶವು ಡಿಪೋಲರೈಸ್ ಆಗುತ್ತದೆ ಇದು ಪರ್ಯಾಯವಾಗಿ ಧನಾತ್ಮಕ ಮತ್ತು ಋಣಾತ್ಮಕವಾಗುತ್ತದೆ ಆದರೆ ಈ ಡಿಪೋಲರೈಸೇಶನ್ ತರಂಗವು ಮುಂದಿನ ಪಕ್ಕದ ಪ್ರದೇಶಕ್ಕೆ ಹೋಗಬಹುದಿತ್ತು ಮರುಹಂಚಿಕೆ ಮಾಡಿದ ಭಾಗವು ಒಂದು ನಿರ್ದಿಷ್ಟ ಅವಧಿಗೆ ಪ್ರತಿಕ್ರಿಯಿಸುವುದಿಲ್ಲ ಈ ಅವಧಿಯನ್ನು ವಕ್ರೀಭವನದ ಅವಧಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಕಳುಹಿಸುವ ಯಾವುದೇ ಪ್ರಮಾಣದ ಸಿಗ್ನಲಿಂಗ್ ಕಾರ್ಯನಿರ್ವಹಿಸುವುದಿಲ್ಲ ಪ್ರಕ್ರಿಯೆಯು ಹೀಗೆ ನಡೆಯುತ್ತದೆ ಆದ್ದರಿಂದ ಹೆಚ್ಚಿನ ವಾಹಕಗಳು ಸಿಗ್ನಲ್ನ್ನು ಡಿಪೋಲರೈಸೇಶನ್ ಮತ್ತು ರಿಪೋಲರೈಸೇಶನ್ ಚಲನೆಗಳಂತೆ ಒಯ್ಯುತ್ತವೆ ಮತ್ತೆ ಆಕ್ಸಾನ್ ಸಿಗ್ನಲ್ ಅನ್ನು ನ್ಯೂರಾನ್ಗೆ ಚಲಿಸುತ್ತದೆ ಇದು ಹೀಗೆ ಕಾರ್ಯನಿರ್ವಹಿಸುತ್ತದೆ ವಿದ್ಯುತ್ ಚಟುವಟಿಕೆ ಥ್ರೆಶೋಲ್ಡ್ ಕ್ರಾಸಿಂಗ್ ಸೋಡಿಯಂ ಪೊಟ್ಯಾಸಿಯಮ್ ಮಟ್ಟವನ್ನು ರಾಸಾಯನಿಕ ಸ್ವಿಚಿಂಗ್ ಮೂಲಕ ನಿಯಂತ್ರಿಸಲಾಗುತ್ತದೆ ಇದನ್ನು ಧ್ಯಾನಗಳ ಮೂಲಕ ಬದಲಾಯಿಸಬಹುದು ಮೈಲಿನ್ ಇರುವಿಕೆಯು ನರಕೋಶದ ಆಕ್ಸಾನ್ ಉದ್ದಕ್ಕೂ ಪ್ರಚೋದನೆಗಳನ್ನು ನಡೆಸುವ ವೇಗವನ್ನು ಹೆಚ್ಚಿಸುತ್ತದೆ ಅನ್ಮೈಲೀನೇಟೆಡ್ನಲ್ಲಿ ಸಂಪೂರ್ಣ ಪೊರೆಯು ಬಹಿರಂಗಗೊಳ್ಳುತ್ತದೆ ಮತ್ತು ಪ್ರಚೋದನೆಗಳ ವಾಹಕತೆ ನಿಧಾನವಾಗಿರುತ್ತದೆ ವೇಗವು ಕೇಬಲ್ ಅಸ್ಥಿತ್ವವನು ಹೊಂದಿದೆ ಅದು ನಿರಂತರವಾಗಿ ಜಿಗಿಯುತ್ತದೆ ಅಥವಾ ಚಲಿಸುತ್ತದೆ ಮತ್ತೆ ನಾನು ಇದನ್ನು ಪ್ರಸ್ತಾಪಿಸುತ್ತಿದ್ದೇನೆ ಇದು ಆಕ್ಸಾನ್ ಹಿಲ್ಲೋಕ್ ಪ್ರಾರಂಭವಾಗುತ್ತದೆ ಇದು ಜೀವಕೋಶದ ದೇಹ ದ್ವಿಧ್ರುವಿ ಮತ್ತು ಡೆಂಡ್ರೈಟ್ಗಳು ಸಂಕೇತವನ್ನು ರವಾನಿಸುತ್ತವೆ ಮತ್ತು ಡಿಪೋಲರೈಸೇಶನ್ ಪ್ರಾರಂಭವಾಗುತ್ತದೆ ಪೊರೆಯು ತ್ವರಿತವಾಗಿ ಮರುಹಂಚಿಕೊಳ್ಳುತ್ತದೆ ಈಗ ನಾವು ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಕಲಿಯೋಣ ಅನೇಕ ಪ್ರತಿಬಂಧಕ ಮತ್ತು ಉದ್ರೇಕಕಾರಿ ಚಟುವಟಿಕೆಗಳು ನಡೆಯುತ್ತಿವೆ ನರಕೋಶ ಹೇಗೆ ಕಾರ್ಯನಿರ್ವಹಿಸುತ್ತದೆ ಪೋಸ್ಟ್ನ್ಯಾಪ್ಟಿಕ್ ಸಂಭಾವ್ಯತೆಯು ಅದಕ್ಕೆ ಉತ್ತರವಾಗಿದೆ ನೀವು ಇಪಿಎಸ್ಪಿ ಮತ್ತು ಐಪಿಎಸ್ಪಿ ಬಗ್ಗೆ ಕಲಿಯುವಿರಿ ಇದು ರೇಖೀಯ ಪ್ರಕ್ರಿಯೆಯಾಗಿ ಕಾಣಿಸಬಹುದು ಆದರೆ ರೇಖಾತ್ಮಕವಲ್ಲದ ಚಟುವಟಿಕೆ ಬಹಳಷ್ಟು ಇದೆ ಎಂದು ನಾನು ಭಾವಿಸುತ್ತೇನೆ ಉದ್ರೇಕಕಾರಿ ಮತ್ತು ಪ್ರತಿಬಂಧಕ ಕಿರಣಗಳು ಮತ್ತು ಪ್ರಚೋದಕ ವಲಯವನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ ಉದ್ರೇಕಕಾರಿ ಪೋಸ್ಟ್ನ್ಯಾಪ್ಟಿಕ್ ವಿಭವಗಳು ನಡೆಯುವ ಸ್ಥಳ ಇದು ಚರ್ಚೆ ನಡೆಯುವ ಸ್ಥಳ ಇದು ಈ ಪ್ರವಾಹಗಳು ಪ್ರತ್ಯೇಕವಾಗಿ ಹರಿಯುತ್ತವೆ ನೀವು ಅದನ್ನು ಒಂದು ನರಕೋಶಕ್ಕೆ ಮತ್ತು ಕೆಲವು ಇಪಿಎಸ್ಪಿಯನ್ನು ಒಂದು ನರಕೋಶದಿಂದ ಕಳುಹಿಸಿದರೆ ಅದು ಕಾರ್ಯನಿರ್ವಹಿಸುವುದಿಲ್ಲ ಉತ್ಸಾಹ ಮತ್ತು ಪ್ರತಿಬಂಧವು ಏಕಕಾಲದಲ್ಲಿ ಇದ್ದರೆ ಅವು ಪರಸ್ಪರ ರದ್ದಾಗುತ್ತವೆ ಬಹು ನರಕೋಶಗಳಿಗೆ ಏನಾಗುತ್ತದೆ ನಮ್ಮಲ್ಲಿ 10000 ರಿಂದ 10000 ಸಿನಾಪ್ಗಳಿವೆ ಕೆಲವು ಧನಾತ್ಮಕವಾಗಿ ಮತ್ತು ಕೆಲವು ಋಣಾತ್ಮಕ ವಾಗಿ ವಿಧಿಸಲ್ಪಡುತ್ತವೆ ಇದು ಸಂಕಲನಕ್ಕೆ ಕಾರಣವಾಗುತ್ತದೆ ಸಂಕಲನವು ಎರಡು ಪ್ರಕಾರಗಳಾಗಿರಬಹುದು ಅದು ಪ್ರಾದೇಶಿಕ ಅಥವಾ ತಾತ್ಕಾಲಿಕ ಪ್ರಾದೇಶಿಕ ಸಂಕಲನ ಎಂದರೆ ನಿರ್ದಿಷ್ಟ ಜಾಗದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಕೆಲವು ನಿರ್ದಿಷ್ಟ ನರಕೋಶಗಳಿವೆ ಆದ್ದರಿಂದ ಅವರು ನರಪ್ರೇಕ್ಷಕವನ್ನು ಅವಲಂಬಿಸಿ ಪ್ರತಿಕ್ರಿಯಿಸುತ್ತಾರೆ ಗಬ ಅಥವಾ ಗ್ಲುಟಮೇಟ್ ಹೆಚ್ಚು ಇದ್ದರೆ ಕೆಲವು ನ್ಯೂರಾನ್ಗಳು ಧನಾತ್ಮಕ ಶುಲ್ಕಗಳನ್ನು ಸಂಕೇತಿಸುತ್ತವೆ ಮತ್ತು ನಂತರ ಋಣಾತ್ಮಕ ಶುಲ್ಕಗಳ ಹರಿವನ್ನು ಸೂಚಿಸುತ್ತವೆ ತಾತ್ಕಾಲಿಕ ಸಂಕಲನ ಇರಬಹುದು ಕಾರ್ಯವಿಧಾನವು ರಾಸಾಯನಿಕ ಗೇಟಿಂಗ್ ಮತ್ತು ವಿದ್ಯುತ್ ಸಂಕೇತಗಳಿಗೆ ಕಾರಣವಾಗುತ್ತದೆ ಈಗ ನಾವು ಇಜಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಚರ್ಚಿಸುತ್ತೇವೆ ಇದು ಆಕ್ಸಾನ್ ಆಗಿದ್ದರೆ ಏನಾಗುತ್ತದೆ ಹೊರಗೆ negative ಣಾತ್ಮಕ ಆವೇಶ ಮತ್ತು ಒಳಗೆ ಧನಾತ್ಮಕ ಆವೇಶದೊಂದಿಗೆ ಅದನ್ನು ಡಿಪೋಲರೈಸ್ ಮಾಡಿದಾಗ ಅದು ಸಿಂಕ್ ಎಂದು ಕರೆಯುತ್ತದೆ ಹೊರಗೆ ಸಕಾರಾತ್ಮಕ ಶುಲ್ಕವಿದ್ದರೆ ಅದು ಮೂಲವನ್ನು ಕರೆಯುತ್ತದೆ ಇದು ಸಾಂಪ್ರದಾಯಿಕ ವ್ಯಾಖ್ಯಾನವಾಗಿದೆ ಕಾರ್ಟೆಕ್ಸ್ನಲ್ಲಿನ ಬಹು ನ್ಯೂರಾನ್ಗಳು ಅನೇಕ ಸಿಂಕ್ ಮತ್ತು ಮೂಲಗಳನ್ನು ಹೊಂದಿವೆ ಇದು ದ್ವಿಧ್ರುವಿಯನ್ನು ರೂಪಿಸುತ್ತದೆ ಮೆದುಳಿನ ಮೇಲ್ಭಾಗದಲ್ಲಿ ದ್ವಿಧ್ರುವಿ ಇದೆ ಇದು ಕ್ರಿಯಾತ್ಮಕ ದ್ವಿಧ್ರುವಿ ಇದು ಸಿಂಕ್ ಮತ್ತು ಮೂಲಗಳೊಂದಿಗೆ ಚಲಿಸುತ್ತದೆ ನೀವು ತಲೆಯ ಮೇಲೆ ಬೆಳ್ಳಿಯ ಹಾಳೆಯೊಂದಿಗೆ ಸರಳ ವಿದ್ಯುದ್ವಾರಗಳನ್ನು ಹಾಕಿದಾಗ ಅದು ಪ್ರವಾಹಗಳನ್ನು ಉತ್ಪಾದಿಸುತ್ತದೆ ನನ್ನ ಮುಂದಿನ ಉಪನ್ಯಾಸದಲ್ಲಿ ನಾವು ಅಳತೆಯ ಬಗ್ಗೆ ಮಾತನಾಡೋಣ ಇದು ತಲೆಯ ಮೇಲ್ಮೈಯಿಂದ ಕ್ರಿಯಾತ್ಮಕ ಚಲಿಸುವ ಪ್ರವಾಹವಾಗಿದೆ ಮತ್ತು ಈ ಪ್ರವಾಹವು ಮಿದುಳಿನಿಂದ ಬರುತ್ತಿದೆ ಮೆದುಳಿಗೆ 3 ಹೊದಿಕೆಗಳು ಬಹಳಷ್ಟು ರಕ್ತನಾಳಗಳು ದೊಡ್ಡ ದಪ್ಪ ತಲೆಬುರುಡೆ ಮತ್ತು ಅದರ ಮೇಲೆ ಕೂದಲು ಇದೆ ಅನೇಕ ಬಾರಿ ವೈಶಾಲ್ಯವು ಕಡಿಮೆಯಾಗುತ್ತದೆ ಇದು ಇಜಿಯ ಆಧಾರವಾಗಿದೆ ಮೆದುಳಿನ ಪ್ರವಾಹವು ಎಲೆಕ್ಟ್ರಾನ್ ಪ್ರವಾಹವಲ್ಲ ಅದು ಅಯಾನಿಕ್ ಪ್ರವಾಹವಾಗಿದೆ ಪ್ರವಾಹವಿದ್ದರೆ ಅದರ ಸುತ್ತಲೂ ಕಾಂತಕ್ಷೇತ್ರ ಇರಬೇಕು ಆದ್ದರಿಂದ ವಾಸ್ತವವಾಗಿ ಮೆದುಳಿನಲ್ಲಿ ವಿದ್ಯುತ್ಕಾಂತೀಯತೆ ಇದೆ ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಜೀವನದ ಒಂದು ಶಕ್ತಿಯಲ್ಲಿ ನಮ್ಮ ಮೆದುಳು ಗುರುತ್ವಾಕರ್ಷಣೆಯಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ಕಾಂತಕ್ಷೇತ್ರದ ಮೂಲಕ ಗುರುತ್ವಾಕರ್ಷಣೆಗೆ ಆಧಾರಿತವಾಗಿದೆ ವಿದ್ಯುತ್ಕಾಂತೀಯ ಚಟುವಟಿಕೆ ಇದೆ ಎಂದು ನಮಗೆ ತಿಳಿದಿಲ್ಲ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಬಗ್ಗೆ ಮಾತನಾಡುತ್ತೇವೆ